ಫ್ಯಾರಡೆಯ ನಿಯಮ ಲೆನ್ಜ್ನ ನಿಯಮ ಮತ್ತು ಅಸಾಂಪ್ರದಾಯಿಕ ಸ್ವಭಾವದ ಮೇಲೆ ಪ್ರದರ್ಶನಗಳು ಪ್ರೇರಿತ ವಿದ್ಯುತ್ ಕ್ಷೇತ್ರ ಕಳೆದ ವಾರದಲ್ಲಿ ನಾವು ಫ್ಯಾರಡೆಯ ನಿಯಮ ಮತ್ತು ಸಂಪರ್ಕಿತ ನಿಯಮದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಲೆನ್ಜ್ನ ನಿಯಮ ಮತ್ತು ಈ ನಿಯಮಗಳು ಹೇಳುವುದೇನೆಂದರೆ ಬದಲಾಗುತ್ತಿರುವ ಫ್ಲಕ್ಸ್ EMF ಗೆ ಕಾರಣವಾಗುತ್ತದೆ EMF ನೀಡುತ್ತದೆ ಮತ್ತು EMF ಬದಲಾವಣೆಯನ್ನು ವಿರೋಧಿಸುತ್ತದೆ ನಾವು ಮಾಡಿದ ಮೂರನೇ ಅಂಶವೆಂದರೆ ಆಯಸ್ಕಾಂತೀಯ ಕ್ಷೇತ್ರವನ್ನು ಬದಲಾಯಿಸುವ ಮೂಲಕ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರ ಅಂದರೆ dBdt 0 ಗೆ ಸಮನಾಗಿರುವುದಿಲ್ಲ ಇಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ಕೆಲವು ಪ್ರಾತ್ಯಕ್ಷಿಕೆಗಳನ್ನು ತೋರಿಸಲಿದ್ದೇನೆ ಅದರ ಮೂಲಕ ನಾನು ನಿಮಗೆ ಫ್ಯಾರಡೆಯ ನಿಯಮವನ್ನು ತೋರಿಸುತ್ತೇನೆ ಪ್ರಚೋದಿತ EMF ಬಲ್ಬ್ ಅನ್ನು ಹೇಗೆ ಬೆಳಗಿಸುತ್ತದೆ ನಾನು ನಿಮಗೆ ಲೆನ್ಜ್ ನಿಯಮದ ಪ್ರದರ್ಶನವನ್ನು ತೋರಿಸುತ್ತೇನೆ ಮತ್ತು ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರದಿಂದ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರದ ಅಸಾಂಪ್ರದಾಯಿಕ ಸ್ವರೂಪವನ್ನು ಸಹ ನಾನು ನಿಮಗೆ ತೋರಿಸುತ್ತೇನೆ ಫ್ಯಾರಡೆಯ ನಿಯಮವನ್ನು ಪ್ರದರ್ಶಿಸಲು ನಾವು ಇಲ್ಲಿರುವುದು ಈ ಪೆಟ್ಟಿಗೆಯೊಳಗೆ ಇದೆ ನಾವು ಪ್ರಸ್ತುತ ಸಾಗಿಸುವ ತಂತಿಯ ದೊಡ್ಡ ಸಂಖ್ಯೆಯ ತಿರುವುಗಳನ್ನು ಹೊಂದಿದ್ದೇವೆ ಅದನ್ನು ಇಲ್ಲಿ ಸಂಪರ್ಕಿಸಲಾಗಿದೆ ಮತ್ತು ನಾವು ಇಲ್ಲಿ ಬಹಳಷ್ಟು ಕಬ್ಬಿಣವನ್ನು ತುಂಬಿದ್ದೇವೆ ಅವು ಬೈಸಿಕಲ್ ಸ್ಪೋಕ್ಸ್ ಆಗಿದ್ದು ಆಯಸ್ಕಾಂತೀಯ ಕ್ಷೇತ್ರವನ್ನು ಇಲ್ಲಿ ಕೇಂದ್ರೀಕರಿಸುವಂತೆ ಮಾಡುತ್ತದೆ ನಾನು ಈ ಸ್ವಿಚ್ ಅನ್ನು ಆನ್ ಮಾಡಿದಾಗ AC ಪೂರೈಕೆಯು ಇಲ್ಲಿಗೆ ಬರುತ್ತದೆ AC ಪೂರೈಕೆ ಇಲ್ಲಿಗೆ ಬಂದಾಗ ಇದು ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಅದು ಸಮಯಕ್ಕೆ ಬದಲಾಗುತ್ತಿದೆ ಮತ್ತು ಆ ಕಾಂತೀಯ ಕ್ಷೇತ್ರವು ಉತ್ಪತ್ತಿಯಾಗುತ್ತದೆ ಅಂದರೆ ಸಮಯಕ್ಕೆ ಬದಲಾಗುವುದರಿಂದ ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಅದು ಸಮಯಕ್ಕೆ ಬದಲಾಗುತ್ತಿದೆ ಆದ್ದರಿಂದ ಆ ವಿದ್ಯುತ್ ಕ್ಷೇತ್ರವು ಇಲ್ಲಿ ತಂತಿಯನ್ನು ಹಾಕಿದರೆ ವಿದ್ಯುತ್ ಪ್ರವಾಹವನ್ನು ಉಂಟುಮಾಡುತ್ತದೆ ಮತ್ತು ಆ ಪ್ರವಾಹದ ಪರಿಣಾಮವನ್ನು ನಾನು ನೋಡಬೇಕು ಉದಾಹರಣೆಗೆ ಇಲ್ಲಿ ನೀವು ಈ ಬಲ್ಬ್ ಅನ್ನು ನೋಡುತ್ತೀರಿ ಇದು ಸುತ್ತಲೂ ಹೋಗುವ ಬಹಳಷ್ಟು ತಂತಿಗಳಿಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರವು ಉತ್ಪತ್ತಿಯಾಗಿದ್ದರೆ ಅಥವಾ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರದಿಂದಾಗಿ EMF ಉತ್ಪತ್ತಿಯಾಗಿದ್ದರೆ ಅದು ಇಲ್ಲಿ ಕರೆಂಟ್ ಅನ್ನು ಉತ್ಪಾದಿಸಬೇಕು ಮತ್ತು ನಾನು AC ಆನ್ ಮಾಡಿದಾಗ ಈ ಬಲ್ಬ್ ಬೆಳಗಬೇಕು ಆದ್ದರಿಂದ ನಾವು ಅದನ್ನು ನೋಡೋಣ ನಾನು ಈ ಸ್ವಿಚ್ ಮೂಲಕ ಕರೆಂಟ್ ಆನ್ ಮಾಡಿದ ತಕ್ಷಣ ನೀವು ನೋಡುತ್ತೀರಿ ನೀವು ನೋಡುತ್ತೀರಿ ಬಲ್ಬ್ ಬೆಳಗುತ್ತದೆ ಅದೇ ರೀತಿಯಲ್ಲಿ ನಾನು ಇಲ್ಲಿ ಸಾಕಷ್ಟು LEDಗಳನ್ನು ಸಂಪರ್ಕಿಸಿದ್ದೇನೆ ಇದು ನಿಮಗೆ ವರ್ಣರಂಜಿತ ಪ್ರದರ್ಶನವನ್ನು ತೋರಿಸಲು ಮಾತ್ರ ಒಂದೇ ತಂತಿಗಳ ಸೆಟ್ಗೆ ಬಹಳಷ್ಟು LED ಗಳು ಸಂಪರ್ಕಗೊಂಡಿವೆ ಮತ್ತು ನಾನು ಅದನ್ನು ಆನ್ ಮಾಡಿದ ತಕ್ಷಣ LEDಗಳು ವಿವಿಧ ಬಣ್ಣಗಳೊಂದಿಗೆ ಬೆಳಗುತ್ತವೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ ಕೋರ್ನಲ್ಲಿ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ಅದರ ಸುತ್ತಲೂ EMFಗೆ ಕಾರಣವಾಗುತ್ತದೆ ಎಂದು ನೀವು ನೋಡುತ್ತೀರಿ ಏಕೆಂದರೆ ಬದಲಾಗುತ್ತಿರುವ ಫ್ಲಕ್ಸ್ ಅಥವಾ ವಿದ್ಯುತ್ ಕ್ಷೇತ್ರವು ಸುತ್ತಲೂ ಹೋಗುತ್ತದೆ ಈ ಸೆಟಪ್ನಲ್ಲಿ Lenz ನ ನಿಯಮವನ್ನು ತೋರಿಸಲು ಕಳೆದ ಬಾರಿ ನಾನು ನಿಮಗೆ ಚಿಕ್ಕ ಸುರುಳಿಯಲ್ಲಿ ತೋರಿಸಿದ್ದನ್ನು ನಾನು ಈ ದೊಡ್ಡ ಸುರುಳಿಯನ್ನು ತೋರಿಸುತ್ತೇನೆ ನಾನು ಅದನ್ನು ಆನ್ ಮಾಡಿದ ತಕ್ಷಣ ಈ ಡಿಸ್ಕ್ ಮೇಲಕ್ಕೆ ಚಲಿಸುತ್ತದೆ ಎಂದು ನೀವು ನೋಡುತ್ತೀರಿ ಲೆನ್ಜ್ನ ನಿಯಮವನ್ನು ಪ್ರದರ್ಶಿಸಲು ನಾನು ಇಲ್ಲಿ ಎರಡು ಟ್ಯೂಬ್ಗಳನ್ನು ಹೊಂದಿದ್ದೇನೆ ಅವುಗಳಲ್ಲಿ ಈ ರಂಧ್ರವಿದೆ ಈ ಟ್ಯೂಬ್ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿದೆ ಮತ್ತು ಈ ಟ್ಯೂಬ್ ತಾಮ್ರದಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ನಾನು ಈ ಟ್ಯೂಬ್ಗಳನ್ನು ವಿವಿಧ ವಾಹಕತೆಯ ವಸ್ತುಗಳಿಂದ ಮಾಡಿದ್ದೇನೆ ಲೆನ್ಜ್ ನಿಯಮ ಏನೆಂದು ನೆನಪಿಡಿ ಯಾವುದೇ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ಆ ಬದಲಾವಣೆಯನ್ನು ವಿರೋಧಿಸುವ ರೀತಿಯಲ್ಲಿ ಪ್ರವಾಹಗಳನ್ನು ಉತ್ಪಾದಿಸುತ್ತದೆ ಎಂದು ಲೆನ್ಜ್ ನಿಯಮ ಹೇಳುತ್ತದೆ ಮತ್ತು ನಾವು ನಿಮಗೆ ತೋರಿಸುತ್ತೇವೆ ಒಳಗೆ ಮ್ಯಾಗ್ನೆಟ್ ಅನ್ನು ಹಾಕುವ ಮೂಲಕ ಮ್ಯಾಗ್ನೆಟ್ ಕೆಳಗೆ ಬೀಳುತ್ತಿದ್ದರೆ ಎಲ್ಲೆಡೆ ಕಾಂತಕ್ಷೇತ್ರವು ಬದಲಾಗುತ್ತಿದೆ ಮತ್ತು ಅದು ಈ ಟ್ಯೂಬ್ ಪ್ರಸ್ತುತವನ್ನು ಉತ್ಪಾದಿಸುತ್ತದೆ ಮತ್ತು ಪ್ರವಾಹದ ದಿಕ್ಕು ಅದು ಮ್ಯಾಗ್ನೆಟ್ ಕೆಳಗೆ ಬರುವುದನ್ನು ವಿರೋಧಿಸುತ್ತದೆ ಮತ್ತು ಆದ್ದರಿಂದ ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಎಂದು ಕರೆಯಲ್ಪಡುವ ಮ್ಯಾಗ್ನೆಟ್ ನಿಧಾನಗೊಳಿಸುತ್ತದೆ ಆದ್ದರಿಂದ ಅದನ್ನು ತೋರಿಸಲು ಅದು ನಿಜವಾಗಿಯೂ ಸಂಭವಿಸುತ್ತದೆ ನಾನು ಅಯಸ್ಕಾಂತೀಯವಲ್ಲದ ಈ ಸೀಮೆಸುಣ್ಣದ ತುಂಡನ್ನು ತೆಗೆದುಕೊಂಡು ಅದರ ಮೂಲಕ ಹಾಕಿದರೆ ಅದು ತಕ್ಷಣವೇ ಕೆಳಗೆ ಬರುವುದನ್ನು ನೀವು ನೋಡುತ್ತೀರಿ ಎಂದು ನಾನು ನಿಮಗೆ ಮೊದಲು ತೋರಿಸುತ್ತೇನೆ ಅದನ್ನು ನೋಡಲು ಉತ್ತಮ ಮಾರ್ಗವೆಂದರೆ ನಾನು ಎಣಿಸಲು ಪ್ರಾರಂಭಿಸುತ್ತೇನೆ ಮತ್ತು ಅದು ಎಷ್ಟು ಎಣಿಕೆಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ 1 2 2 ಎಣಿಕೆಗಳು ಕೆಳಗೆ ಬಂದವು ಮತ್ತೆ ನೋಡಿ 1 2 ತಾಮ್ರದ ಕೊಳವೆಯೊಂದಿಗೆ ಅದೇ ವಿಷಯ ನಾನು ಇಲ್ಲಿ ತಾಮ್ರದ ಕೊಳವೆಯನ್ನು ತೆಗೆದುಕೊಂಡರೆ ನಾನು ಅದನ್ನು ಇಲ್ಲಿ ಹಾಕುತ್ತೇನೆ 1 2 1 ಅದು ತಕ್ಷಣವೇ ಕಡಿಮೆಯಾಗುತ್ತದೆ ಈ ಮೂಲಕ ಮ್ಯಾಗ್ನೆಟ್ ಹಾಕಿದರೆ ಏನಾಗುತ್ತದೆ ಎಂದು ಈಗ ನೋಡೋಣ ಇದಕ್ಕಾಗಿ ನಿಮಗೆ ಅವಲಂಬನೆಯನ್ನು ತೋರಿಸಲು ನಾನು ಎರಡು ವಿಭಿನ್ನ ಆಯಸ್ಕಾಂತಗಳನ್ನು ಬಳಸುತ್ತೇನೆ ಇಲ್ಲಿ ಒಂದು ಸಣ್ಣ ಮ್ಯಾಗ್ನೆಟ್ ನೀವು ಇಲ್ಲಿ ಗಮನಹರಿಸಬಹುದು ಇದು ಸಣ್ಣ ಮ್ಯಾಗ್ನೆಟ್ ಮತ್ತು ಒಂದು ದೊಡ್ಡ ಮ್ಯಾಗ್ನೆಟ್ ಒಂದು ದೊಡ್ಡ ಕಾಂತೀಯ ಕ್ಷಣವನ್ನು ಹೊಂದಿದೆ ಒಂದು ಸಣ್ಣ ಕಾಂತೀಯ ಕ್ಷಣವನ್ನು ಹೊಂದಿದೆ ಆದ್ದರಿಂದ ನಾವು ಅವುಗಳನ್ನು ಇಲ್ಲಿ ಇರಿಸೋಣ ನಾವು ಈ ಮ್ಯಾಗ್ನೆಟ್ ಅನ್ನು ಸಣ್ಣ ಕಾಂತೀಯ ಕ್ಷಣದೊಂದಿಗೆ ತೆಗೆದುಕೊಂಡು ಅದನ್ನು ಈ ಟ್ಯೂಬ್ ಮೂಲಕ ಹಾಕೋಣ ತಾಮ್ರ ನೆನಪಿಡಿ ಅತಿ ಹೆಚ್ಚು ವಾಹಕತೆಯ ವಸ್ತು ಆದ್ದರಿಂದ ನಾವು ಅದನ್ನು ಹಾಕೋಣ ಮತ್ತು ಏನಾಗುತ್ತದೆ ಎಂದು ನೋಡೋಣ 1 2 3 ಇದು ಸ್ವಲ್ಪ ಸಮಯ ತೆಗೆದುಕೊಂಡಿತು ಮತ್ತೊಮ್ಮೆ ನಾವು ಅದನ್ನು ಮಾಡೋಣ 1 2 3 ನಾನು ದೊಡ್ಡ ಕಾಂತೀಯ ಕ್ಷಣದೊಂದಿಗೆ ಮ್ಯಾಗ್ನೆಟ್ ಅನ್ನು ತೆಗೆದುಕೊಂಡರೆ ಮತ್ತು ಏನಾಗುತ್ತದೆ ಎಂದು ನೋಡೋಣ 1 2 3 4 5 ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನೀವು ನೋಡುತ್ತೀರಿ ನಾನು ಅದನ್ನು ಸಣ್ಣ ವಾಹಕತೆ ಅಥವಾ ದೊಡ್ಡ ಅಂತರದ ವಸ್ತುವಿನಲ್ಲಿ ಹಾಕಿದರೆ ಏನಾಗುತ್ತದೆ ಅದನ್ನು ನೋಡೋಣ 1 2 3 ಇದು 3 ರಲ್ಲಿ ಕಡಿಮೆಯಾಗುತ್ತದೆ ಆದ್ದರಿಂದ ವಾಹಕತೆ ಚಿಕ್ಕದಾಗಿದೆ ಅದು ವೇಗವಾಗಿ ಹೋಗುತ್ತದೆ ಅದು ಮರದ ಟ್ಯೂಬ್ ಆಗಿದ್ದರೆ ಅದು ನಿಜವಾಗಿಯೂ ಯಾವುದೇ ವ್ಯತ್ಯಾಸವನ್ನು ಉಂಟುಮಾಡುವುದಿಲ್ಲ ಅದು ಅಯಸ್ಕಾಂತೀಯ ವಸ್ತುವಾಗಿ ಬರುತ್ತಿದ್ದ ಸಮಯದಲ್ಲಿ ಕೆಳಗೆ ಬರುತ್ತದೆ ಆದ್ದರಿಂದ ಇಲ್ಲಿ ನಾನು ನಿಮಗೆ ತೋರಿಸಿರುವುದು ಏನೆಂದರೆ ನಾವು ಅದನ್ನು ಮತ್ತೊಮ್ಮೆ ಅಲ್ಯೂಮಿನಿಯಂನೊಂದಿಗೆ ಮಾಡೋಣ ಮತ್ತು ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾನು ನಿಮಗೆ ತೋರಿಸಿದ್ದು ಆಯಸ್ಕಾಂತವನ್ನು ಟ್ಯೂಬ್ನಲ್ಲಿ ಹಾಕಿದಂತೆ ಒಂದು ವಾಹಕ ಟ್ಯೂಬ್ ಅದು ಬರುವುದನ್ನು ವಿರೋಧಿಸುವ ಪ್ರವಾಹವನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ ಈ ಮೂರನೇ ಪ್ರದರ್ಶನದಲ್ಲಿ ಕಾಂತೀಯ ಕ್ಷೇತ್ರವನ್ನು ಬದಲಾಯಿಸುವ ಮೂಲಕ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರವು ಅಸಾಂಪ್ರದಾಯಿಕವಾಗಿದೆ ಎಂದು ನಾನು ನಿಮಗೆ ತೋರಿಸುತ್ತೇನೆ ನಾವು ಸಂಪ್ರದಾಯವಾದಿಗಳ ಅರ್ಥವನ್ನು ಅರ್ಥಮಾಡಿಕೊಳ್ಳೋಣ ಕನ್ಸರ್ವೇಟಿವ್ ಅಲ್ಲದ ಕ್ಷೇತ್ರದಿಂದ ನಾವು ಹೇಳುವುದು ಏನೆಂದರೆ ಎರಡು ನಿರ್ದಿಷ್ಟ ಬಿಂದುಗಳ ನಡುವಿನ ಸಂಭಾವ್ಯತೆಯನ್ನು ಸರಿಯಾಗಿ ವ್ಯಾಖ್ಯಾನಿಸಲಾಗಿಲ್ಲ ಮತ್ತು ಅದು ಮಾರ್ಗವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾನು ಇಲ್ಲಿ ಮತ್ತೆ ಅದೇ ಕಾಯಿಲ್ ಅನ್ನು ಬದಲಾಯಿಸುವ ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಏಕೆಂದರೆ ಇದು ಇಲ್ಲಿ AC ಗೆ ಸಂಪರ್ಕ ಹೊಂದಿದೆ ಮತ್ತು ಅದು ಈ ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಅದು ಸುತ್ತಲೂ ಹೋಗುತ್ತದೆ ಮತ್ತು ನಾನು ಇಲ್ಲಿ ಕಾಯಿಲ್ ಅನ್ನು ಹೊಂದಿದ್ದೇನೆ ಇದು ಇಲ್ಲಿ ಸಂಪರ್ಕಗೊಂಡಿರುವ ಪ್ರತಿರೋಧದೊಂದಿಗೆ ನಿಯಮಿತ ವಾಹಕ ತಂತಿಯಾಗಿದೆ ನಾನು ಇದನ್ನು ಇಲ್ಲಿ ಹಾಕುತ್ತೇನೆ ಇದರಿಂದ ಈ ತಂತಿಯಲ್ಲಿ ಕರೆಂಟ್ ಉತ್ಪತ್ತಿಯಾಗುತ್ತದೆ ನಾನು ಈ ಎರಡು ಬಿಂದುಗಳ ನಡುವಿನ ವೋಲ್ಟೇಜ್ ವ್ಯತ್ಯಾಸವನ್ನು ತೆಗೆದುಕೊಂಡಾಗ ನಾನು ಅವುಗಳನ್ನು ಹೇಗೆ ಸಂಪರ್ಕಿಸುತ್ತೇನೆ ಎಂಬುದರ ಆಧಾರದ ಮೇಲೆ ವೋಲ್ಟೇಜ್ ವಿಭಿನ್ನವಾಗಿರುತ್ತದೆ ಎಂದು ನೀವು ನೋಡುತ್ತೀರಿ ವೋಲ್ಟೇಜ್ ಅನ್ನು ಅಳೆಯಲು ನಾವು ಇಲ್ಲಿ ಈ ಮಲ್ಟಿಮೀಟರ್ ಅನ್ನು ಬಳಸುತ್ತೇವೆ ಇದನ್ನು AC ನಲ್ಲಿ ಇರಿಸಿ ಏಕೆಂದರೆ ಇದು AC ಮೂಲಕ್ಕೆ ಸಂಪರ್ಕಗೊಂಡಿದೆ ಆದ್ದರಿಂದ ಇಲ್ಲಿ ಪರ್ಯಾಯ EMF ಅನ್ನು ಉತ್ಪಾದಿಸುವ ಪರ್ಯಾಯ ಪ್ರವಾಹವಿದೆ ಮತ್ತು ಈಗ ನೋಡಿ ನಾನು ಈ ತಂತಿಯನ್ನು ಇಲ್ಲಿ ಈ ಪ್ರತಿರೋಧದ ಅಂತ್ಯಕ್ಕೆ ನೇರವಾಗಿ ಸಂಪರ್ಕಿಸಿದರೆ ನೀವು ಅದನ್ನು ನೋಡುತ್ತೀರಿ ನಾನು AC ಅನ್ನು ಆನ್ ಮಾಡಿದಾಗ ನಾನು ಒಂದು ನಿರ್ದಿಷ್ಟ ಓದುವಿಕೆಯನ್ನು ನೋಡುತ್ತೇನೆ ಆದ್ದರಿಂದ ಓದುವಿಕೆ ಏನೆಂಬುದನ್ನು ನಾವು ಆನ್ ಮಾಡೋಣ ಮತ್ತು ನೀವು ಅದನ್ನು ನೋಡುತ್ತೀರಿ ಓದುವಿಕೆ ಸುಮಾರು 0 226 ಆಗಿದೆ ಇದು ಈ ಹಾದಿಯಲ್ಲಿದೆ ಈಗ ನಾವು ಅದೇ ಎರಡು ಬಿಂದುಗಳೊಂದಿಗೆ ಮಾರ್ಗವನ್ನು ಬದಲಾಯಿಸೋಣ ನಾನು ಇದನ್ನು ತೆಗೆದು ಹಿಂದಿನಿಂದ ತೆಗೆದುಕೊಂಡು ಓದುವುದು ಏನೆಂದು ನೋಡುತ್ತೇನೆ ಅದೇ ಎರಡು ಅಂಕಗಳನ್ನು ನಾನು ಈಗ ಹಿಂದಿನಿಂದ ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಓದುವಿಕೆ ಏನು ಎಂದು ನೋಡೋಣ ನಾನು ಅದನ್ನು ಆನ್ ಮಾಡಿದರೆ ಅದೇ ಎರಡು ಅಂಕಗಳಿಗೆ ಓದುವುದು ತುಂಬಾ ಚಿಕ್ಕದಾಗಿದೆ ಎಂದು ನೀವು ನೋಡುತ್ತೀರಿ ನಿಮಗೆ ತೋರಿಸಲು ನಾವು ನಿಜವಾಗಿಯೂ ಮೋಸ ಮಾಡಿಲ್ಲ ನಿಮ್ಮಲ್ಲಿ ಕೆಲವರು ಆಶ್ಚರ್ಯ ಪಡಬಹುದು ಬಹುಶಃ ನಾನು ಏನಾದರೂ ಜಾದೂ ಮಾಡುತ್ತಿದ್ದೇನೆ ಅಥವಾ ಮೋಸ ಮಾಡುತ್ತಿದ್ದೇನೆ ಮತ್ತೆ ಅದೇ ಕಡೆಯಿಂದ ಮಾಡೋಣ ನಾನು ಅದನ್ನು ಒಂದೇ ಕಡೆಯಿಂದ ಮಾಡಿದರೆ ಮತ್ತು ನೀವು ಅದನ್ನು ಮತ್ತೆ ನೋಡುತ್ತೀರಿ ಓದುವಿಕೆ 0 225 ಗೆ ಹಿಂತಿರುಗಿದೆ ನಾನು ಅದನ್ನು ಇಲ್ಲಿ ಸಂಪರ್ಕಿಸುತ್ತೇನೆ ಮತ್ತು ಮತ್ತೆ ಅದನ್ನು ಆನ್ ಮಾಡೋಣ ಮತ್ತು ಅದು 0 23 ವೋಲ್ಟ್ಗಳಿಗೆ ಹಿಂತಿರುಗಿದೆ ಎಂದು ನೀವು ಮತ್ತೆ ನೋಡುತ್ತೀರಿ ಆದ್ದರಿಂದ ಈ ಎರಡು ಬಿಂದುಗಳನ್ನು ಸಂಪರ್ಕಿಸುವ ಮೂಲಕ ನಾನು ಯಾವ ಮಾರ್ಗವನ್ನು ಮಾಡುತ್ತಿದ್ದೇನೆ ಎಂಬುದರ ಆಧಾರದ ಮೇಲೆ ನೀವು ನೋಡುತ್ತೀರಿ ವೋಲ್ಟೇಜ್ ವಿಭಿನ್ನವಾಗಿದೆ ಮತ್ತು ಇದು ಸಂಪ್ರದಾಯವಾದಿಯಲ್ಲದ ಕ್ಷೇತ್ರದ ವ್ಯಾಖ್ಯಾನವಾಗಿದೆ ಮತ್ತು ನಾವು ಇಲ್ಲಿ ತೋರಿಸಿರುವಂತೆ ಈ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ಅಸಾಂಪ್ರದಾಯಿಕವಾದ ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಈ ಪ್ರದರ್ಶನಗಳಲ್ಲಿ ನಾವು ಏನು ಮಾಡಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಮೊದಲ ಪ್ರದರ್ಶನದಲ್ಲಿ ನಾನು ಈ ಉದ್ದದ ಪೈಪ್ ಅನ್ನು ಹೊಂದಿದ್ದೇನೆ ಅದು ಲೋಹೀಯ ಮ್ಯಾಗ್ನೆಟಿಕ್ ಬೈಸಿಕಲ್ ಕಡ್ಡಿಗಳಿಂದ ತುಂಬಿತ್ತು ಮತ್ತು ಅದರ ಸುತ್ತಲೂ ಈ ತಂತಿಗಳು AC ಅನ್ನು ಸಾಗಿಸುತ್ತಿದ್ದವು ಮತ್ತು ಇದನ್ನು ಮುಖ್ಯಕ್ಕೆ ಸಂಪರ್ಕಿಸಲಾಗಿದೆ ನಾವು ಕರೆಂಟ್ ಅನ್ನು ಆನ್ ಮಾಡಿದ ತಕ್ಷಣ ಒಂದು ಕಾಂತೀಯ ಕ್ಷೇತ್ರವು ಉತ್ಪತ್ತಿಯಾಯಿತು ಅದು ಸಮಯ ಅವಲಂಬಿತವಾಗಿದೆ ಇದು ಪ್ರಸ್ತುತಕ್ಕೆ ಅನುಗುಣವಾಗಿರುತ್ತದೆ ಅದು ಸಮಯ ಅವಲಂಬಿತವಾಗಿದೆ ಮತ್ತು ಆದ್ದರಿಂದ dBdt 0 ಗೆ ಸಮನಾಗಿರುವುದಿಲ್ಲ ಮತ್ತು dB dt B ಈ ದಿಕ್ಕಿನಲ್ಲಿರುವುದರಿಂದ dBdt ಸಹ ಈ ದಿಕ್ಕಿನಲ್ಲಿದೆ ಮತ್ತು ಆದ್ದರಿಂದ ಇದು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಅದು ಸುತ್ತಲೂ ಹೋಗುತ್ತದೆ ಉತ್ಪತ್ತಿಯಾಗುವ ಆ ವಿದ್ಯುತ್ ಕ್ಷೇತ್ರವು ϵcosωt ಗೆ ಸಮನಾಗಿರುತ್ತದೆ ಮತ್ತು ಅದನ್ನೇ ನೀವು ಗಮನಿಸುತ್ತೀರಿ ಅದು ಪ್ರಾತ್ಯಕ್ಷಿಕೆ 1 ನೀವು ಈ ವಿದ್ಯುತ್ ಕ್ಷೇತ್ರವನ್ನು ಗಮನಿಸಿ ಏಕೆಂದರೆ ಬಲ್ಬ್ ಬೆಳಗುತ್ತದೆ ಪ್ರದರ್ಶನ ಸಂಖ್ಯೆ 2 ನಾವು ಪೈಪ್ ಹೊಂದಿದ್ದೇವೆ ಇದು ಘನವಾಗಿದೆ ಮತ್ತು ನಾವು ಅದರೊಳಗೆ ಒಂದು ಮ್ಯಾಗ್ನೆಟ್ ಅನ್ನು ಹಾಕುತ್ತೇವೆ ಈ ಅಯಸ್ಕಾಂತವು ಈ ರೀತಿ ಹೋಗುವ ಕಾಂತೀಯ ಕ್ಷೇತ್ರದ ರೇಖೆಗಳನ್ನು ಹೊಂದಿದೆ ಇಲ್ಲಿ ಪ್ರತಿ ಹಂತದಲ್ಲಿ ಮ್ಯಾಗ್ನೆಟ್ ಕೆಳಗಿಳಿಯುತ್ತಿದ್ದಂತೆ ಅಥವಾ ನಾನು ಇಲ್ಲಿ ಒಂದು ವಿಭಾಗವನ್ನು ತೆಗೆದುಕೊಂಡರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬದಲಾಗುತ್ತದೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬದಲಾದಂತೆ ಅದು ಸುತ್ತುವ ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ನಾವು ಅದನ್ನು ನೀಲಿ ಬಣ್ಣದಿಂದ ಮಾಡೋಣ ಇದು ಸುತ್ತಲೂ ಹೋಗುವ ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಮತ್ತು ಅದು ಷೆಲ್ ನಲ್ಲಿ ಕರೆಂಟ್ ಅನ್ನು ಉತ್ಪಾದಿಸುತ್ತದೆ ಮತ್ತು ಆ ಪ್ರವಾಹವು ಆಯಸ್ಕಾಂತದ ಚಲನೆಯನ್ನು ವಿರೋಧಿಸುತ್ತದೆ ಈಗ ಹೆಚ್ಚಿನ ವಾಹಕತೆ ಹೆಚ್ಚಿನ ಕಾಂತೀಯ ಕ್ಷಣ ಹೆಚ್ಚಿನ ತ್ರಿಜ್ಯ ಮತ್ತು ಶೆಲ್ ದಪ್ಪ ಅದನ್ನು ಅವಲಂಬಿಸಿ ಆಯಸ್ಕಾಂತದ ಪ್ರವಾಹ ಅಥವಾ ನಿಧಾನಗತಿಯು ಬದಲಾಗುತ್ತದೆ ಇನ್ನೂ ಒಂದು ಪ್ರಮಾಣವು mu 0 ಆಗಿರುತ್ತದೆ ಅದು ಜಾಗದ ಪ್ರವೇಶಸಾಧ್ಯತೆಯಾಗಿದೆ ಆಯಾಮದ ವಿಶ್ಲೇಷಣೆಯ ಮೂಲಕ ಇವೆಲ್ಲವನ್ನೂ ಒಟ್ಟುಗೂಡಿಸಿ ನಾನು ಕೆಳಗೆ ಬರಲು ತೆಗೆದುಕೊಳ್ಳುವ ಸಮಯದ ಸೂತ್ರವನ್ನು ರಚಿಸಬಹುದು ನಾನು ಅದನ್ನು ಅಸೈನ್ಮೆಂಟ್ ನೀಡುತ್ತೇನೆ ಮ್ಯಾಗ್ನೆಟ್ ನಿಧಾನಗೊಳಿಸುವ ಈ ತಂತ್ರವನ್ನು ಶಾಕ್ ಅಬ್ಸಾರ್ಬರ್ಗಳನ್ನು ತಯಾರಿಸಲು ಸಹ ಬಳಸಲಾಗುತ್ತದೆ ಆ ಮೂಲಕ ನೀವು ಫೆರೋಫ್ಲೂಯಿಡ್ ಅನ್ನು ಹಾಕುತ್ತೀರಿ ಇದು ಫೆರೋಮ್ಯಾಗ್ನೆಟಿಕ್ ಕಣಗಳನ್ನು ಟ್ಯೂಬ್ನಲ್ಲಿ ಒಯ್ಯುತ್ತದೆ ಮತ್ತು ಇದರಲ್ಲಿ ನೀವು ರಾಡ್ ಅನ್ನು ಹಾಕುತ್ತೀರಿ ಅದರ ಮೇಲೆ ಯಾವುದೇ ಪ್ಲಾಟ್ಫಾರ್ಮ್ ಅಥವಾ ಕಾರ್ ಇದೆ ಅದು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸಿದರೆ ನೀವು ನಿಧಾನಗೊಳಿಸಲು ಬಯಸುತ್ತೀರಿ ಮತ್ತು ಇದರ ಮೂಲಕ ನೀವು ಕರೆಂಟ್ 0ಹರಿವನ್ನು ಬಿಡುತ್ತೀರಿ ಪ್ರವಾಹವು ಹರಿಯುವ ತಕ್ಷಣ ಕಾಂತೀಯ ಕ್ಷೇತ್ರವನ್ನು ಸ್ಥಾಪಿಸಲಾಗಿದೆ ಈ ಕೆಂಪು ವಸ್ತುವು ಕೆಳಕ್ಕೆ ಅಥವಾ ಮೇಲಕ್ಕೆ ಹೋದರೆ ಅದು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಮತ್ತು ಆದ್ದರಿಂದ ಈ ಕೆಂಪು ರಾಡ್ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸಲು ಪ್ರಾರಂಭಿಸಿದಾಗ ಆಯಸ್ಕಾಂತೀಯ ಕ್ಷೇತ್ರವು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಮತ್ತು ಈ ಫೆರೋಫ್ಲೂಯಿಡ್ ನಲ್ಲಿ ಪ್ರವಾಹವನ್ನು ಉತ್ಪಾದಿಸುತ್ತದೆ ಅದು ಬದಲಾವಣೆಯನ್ನು ವಿರೋಧಿಸುತ್ತದೆ ಮತ್ತು ಆದ್ದರಿಂದ ಚಲನೆಯು ನಿಧಾನಗೊಳ್ಳುತ್ತದೆ ಅಥವಾ ತೇವಗೊಳ್ಳುತ್ತದೆ ಮೂರನೆಯದು ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರದ ಅಸಾಂಪ್ರದಾಯಿಕ ಸ್ವಭಾವವನ್ನು ನಾನು ನಿಮಗೆ ತೋರಿಸಿದೆ ಮತ್ತು ನಾನು ಅದನ್ನು ಈ ರೀತಿ ಮಾಡೆಲ್ ಮಾಡಬಹುದು ಈ ಕ್ಷೇತ್ರದಲ್ಲಿ ನಾನು ಸುತ್ತಲೂ ಉಂಗುರವನ್ನು ಹೊಂದಿದ್ದೇನೆ ಈ ಕಡೆ ಒಂದಷ್ಟು ಪ್ರತಿರೋಧ ಎದುರಾದರೆ ಇನ್ನೊಂದು ಕಡೆ ಪ್ರತಿರೋಧ ವ್ಯಕ್ತವಾಗಿತ್ತು ನಾನು ಈ ಕೆಂಪು ಭಾಗದಿಂದ ತಂತಿಗಳನ್ನು ತೆಗೆದುಕೊಂಡಾಗ ನಾನು ಇದನ್ನು ವೋಲ್ಟ್ಮೀಟರ್ಗೆ ಸಂಪರ್ಕಿಸಿದೆ ನನಗೆ ಒಂದು ಓದುವಿಕೆ ಸಿಕ್ಕಿತು ಮತ್ತೊಂದೆಡೆ ನಾನು ಇನ್ನೊಂದು ಬದಿಯಲ್ಲಿ ತಂತಿಗಳನ್ನು ಸಂಪರ್ಕಿಸಿದಾಗ ನನಗೆ ಬೇರೆ ಓದುವಿಕೆ ಸಿಕ್ಕಿತು ಒಬ್ಬರು ಇದನ್ನು ವಿಶ್ಲೇಷಿಸಬಹುದು ಮತ್ತು ಈ ವಾಚನಗೋಷ್ಠಿಗಳು ಏನಾಗಿರಬೇಕು ಎಂಬುದನ್ನು ಪರಿಶೀಲಿಸಬಹುದು ಮತ್ತು ಅವು ವಿಭಿನ್ನವಾಗಿವೆ ಎಂದು ನಾವು ಪ್ರದರ್ಶನದಲ್ಲಿ ನೋಡಿದ್ದೇವೆ ಮತ್ತು ಆದ್ದರಿಂದ ಕ್ಷೇತ್ರದ ಸ್ವರೂಪವು ಅಸಾಂಪ್ರದಾಯಿಕವಾಗಿದೆ ಮತ್ತು ಅದು ವಿದ್ಯುತ್ ಕ್ಷೇತ್ರದ ರೇಖೆಗಳು ತಮ್ಮನ್ನು ಮುಚ್ಚಿಕೊಳ್ಳುವುದರಿಂದ ಆದ್ದರಿಂದ ಎರಡು ಬಿಂದುಗಳ ನಡುವಿನ ಸಾಮರ್ಥ್ಯವನ್ನು ನಾನು ನಿಜವಾಗಿಯೂ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ನಾನು ಎರಡು ಬಾರಿ ಹೋದರೆ ಸಾಮರ್ಥ್ಯವು ದೊಡ್ಡದಾಗಿರುತ್ತದೆ ವೋಲ್ಟ್ಮೀಟರ್ ಎರಡು ವಿಭಿನ್ನ ಬದಿಗಳಲ್ಲಿ ಇರುವಾಗ ಸಂಭಾವ್ಯ ವ್ಯತ್ಯಾಸವನ್ನು ಲೆಕ್ಕಾಚಾರ ಮಾಡಲು ನಾನು ನಿಮಗೆ ನಿಯೋಜನೆ ಸಮಸ್ಯೆಯನ್ನು ಮತ್ತೊಮ್ಮೆ ನೀಡುತ್ತೇನೆ